ಸರಳ ಹಾರ್ಮೋನಿಕ್ ಆಸಿಲೇಟರ್ ಗೆ ಸ್ಥಾಯಿ ಸ್ಥಿತಿಯ ಶ್ರೋಡಿಂಗರ್ ಸಮೀಕರಣದ ಪರಿಹಾರ ಹಿಂದಿನ ಉಪನ್ಯಾಸದಲ್ಲಿ ನಾವು ಮಟೀರಿಯಲ್ ವೇವ್ ಗಳಿಗೆ ವೇವ್ ಸಮೀಕರಣವನ್ನು ಪರಿಚಯಿಸಿದ್ದೇವೆ ಇದು 22mಆಗಿರುವ ಶ್ರೋಡಿಂಗರ್ ಸಮೀಕರಣ ನಾನು 3 ಆಯಾಮದ ಮೂಲವನ್ನು ಬರೆಯುತ್ತಿದ್ದೇನೆ ψxyz VxyzxyzEψxyz ಮತ್ತು ಬೌಂಡರಿ ಕಂಡೀಶನ್ ಗಳೊಂದಿಗೆ ಅದು ನಮಗೆ ಐಗನ್ ಫಂಕ್ಷನ್ ನೀಡಿತು ಎಂದು ನಾವು ನೋಡಿದ್ದೇವೆ ಆದ್ದರಿಂದ ನಾನು ಈಗ En ಅನ್ನು ಸಬ್ಸ್ಕ್ರಿಪ್ಟ್ ಆಗಿ ಹಾಕಲಿದ್ದೇನೆ ಆದ್ದರಿಂದ ಒಂದು ಆಯಾಮದಲ್ಲಿ ಯಲ್ಲಿ En ಶಕ್ತಿಗೆ ಅನುಗುಣವಾಗಿ ಐಗನ್ ಫಂಕ್ಷನ್ ψn ಇದೆ ಎಂದು ಅದು ಸೂಚಿಸುತ್ತದೆ ಮತ್ತು ಸಮೀಕರಣವು 22md2xdx2Eψ ಆಗಿದೆ ಮತ್ತೆ ನಾನು n ಅನ್ನು ಅಲ್ಲಿ ಐಗನ್ ಫಂಕ್ಷನ್ ಇದೆ ಎಂದು ಸೂಚಿಸಲು ಹಾಕಲಿದ್ದೇನೆ ಇದು ಆ ಐಗನ್ ಫಂಕ್ಷನ್ En ಗಳಿಗೆ ಬೌಂಡರಿ ಕಂಡೀಶನ್ ಅನ್ನು ಪೂರೈಸುತ್ತದೆ ಆದ್ದರಿಂದ ಇದು ಒಂದು ಆಯಾಮದ ಪಾರ್ಟಿಕಲ್ ಬಾಕ್ಸ್ ನಲ್ಲಿರುವ ಸಮಸ್ಯೆಯಯನ್ನು ನೀವು ಪರಿಹರಿಸಲು ಬಳಸುವ ಸಮೀಕರಣ ಮತ್ತು ಹಳೆಯ ಕ್ವಾಂಟಮ್ ಸಿದ್ಧಾಂತದಿಂದ ನೀಡಲ್ಪಟ್ಟ ಶಕ್ತಿಯ ಐಗನ್ ವ್ಯಾಲ್ಯೂ ಗಳು ಒಂದೇ ಆಗಿರುವುದನ್ನು ನೀವು ಕಂಡುಕೊಂಡಿದ್ದೀರಿ ಸಮೀಕರಣವನ್ನು ಬೌಂಡರಿ ಕಂಡೀಶನ್ಗಳೊಂದಿಗೆ ಪರಿಹರಿಸಬೇಕು ಮತ್ತು ಅದು ಐಗನ್ ಶಕ್ತಿಗಳನ್ನು ಮತ್ತು ಐಗನ್ ಫಂಕ್ಷನ್ಗಳನ್ನು ನೀಡುತ್ತದೆ ಆದ್ದರಿಂದ ಇದು ಕ್ವಾಂಟಮ್ ಸಮಸ್ಯೆಯನ್ನು ನೋಡುವ ಸಂಪೂರ್ಣ ಹೊಸ ವಿಧಾನವಾಗಿದೆ ನಾನು ವೇವ್ ಸಮೀಕರಣವನ್ನು ಪರಿಹರಿಸುತ್ತಿದ್ದೇನೆ ಮತ್ತು ಐಗನ್ ವ್ಯಾಲ್ಯೂ ಗಳು ಮತ್ತು ಐಗನ್ ಶಕ್ತಿಯ ಮೂಲಕ ನಾನು ನನ್ನ ಉತ್ತರಗಳನ್ನು ಪಡೆಯುತ್ತಿದ್ದೇನೆ ನಾವು ಇನ್ನೂ psi ಅನ್ನು ವ್ಯಾಖ್ಯಾನಿಸಬೇಕಾಗಿದೆ ಆದರೆ ಈ ಉಪನ್ಯಾಸದಲ್ಲಿ ನಾವು ಈ ಸಮೀಕರಣವನ್ನು ಉತ್ತರವನ್ನು ನಾವು ಈಗಾಗಲೇ ತಿಳಿದಿರುವ ಸಮಸ್ಯೆಗೆ ಬಳಸೋಣ ಅದು ಸರಳವಾದ ಹಾರ್ಮೋನಿಕ್ ಆಂದೋಲಕವಾಗಿದ್ದು ಇದಕ್ಕಾಗಿ ಒಂದು ಪಾರ್ಟಿಕಲ್ ಪೊಟೆನ್ಶಿಯಲ್ ನಲ್ಲಿ ಚಲಿಸುತ್ತದೆ ಪೊಟೆನ್ಶಿಯಲ್ ನ ಮೂಲ x0 ಅಲ್ಲಿ ಇರುತ್ತದೆ ಆದ್ದರಿಂದ ದ್ರವ್ಯರಾಶಿ m ನ ಕಣಕ್ಕೆ ನೀಡಲಾಗುವ ಪೊಟೆನ್ಶಿಯಲ್ 12m2x2 ಆಗಿದೆ ಆದ್ದರಿಂದ ವೇವ್ ಸಮೀಕರಣ ಅಥವಾ ಶ್ರೋಡಿಂಗರ್ನ ಸಮೀಕರಣವು ಇದಕ್ಕೆ 22md2dx2 12m2x2Eψಎಂದು ಆಗುತ್ತದೆ ಈ ಸಮೀಕರಣವನ್ನು ಇಲ್ಲಿ ಬೌಂಡರಿ ಕಂಡೀಶನ್ಗಳೊಂದಿಗೆ ಪರಿಹರಿಸಲಾಗುವುದು ಏಕೆಂದರೆ ಈಗ ನಾನು 'E' ಶಕ್ತಿಯ ಕಣವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ಅದು ಎಲ್ಲಿಯಾದರೂ ಹೋಗಬಹುದು ಸೀಮಿತ ಪೊಟೆನ್ಶಿಯಲ್ಗಳ ಪ್ರದೇಶದ ಮೂಲಕ ವೇವ್ ಭೇದಿಸಿ ಹೋಗಬಹುದು ಎಂದು ನೀವು ಮುಂದೆ ನೋಡುತ್ತೀರಿ ಆದ್ದರಿಂದ psi x x ಪ್ಲಸ್ ಅಥವಾ ಮೈನಸ್ ಇನ್ಫಿನಿಟಿ ಗೆ ಹೋಗುವಾಗ 0 ಆಗಿರಬೇಕು ಅದು ನಾವು ಈ ಸಮೀಕರಣವನ್ನು ಪರಿಹರಿಸಲು ಹೊರಟಿರುವ ಒಂದು ಬೌಂಡರಿ ಕಂಡೀಶನ್ಆಗಿದೆ ಏಕೆಂದರೆ ಮೂಲದಿಂದ ದೂರದಲ್ಲಿ ನಾನು ಕಣವನ್ನು ಕಂಡುಕೊಳ್ಳುವ ಯಾವುದೇ ಅವಕಾಶವಿಲ್ಲ ಮತ್ತು ಆದ್ದರಿಂದ ವೇವ್ ಫಂಕ್ಷನ್ ಅಲ್ಲಿ ಕಣ್ಮರೆಯಾಗಬೇಕು ನಾವು ಈ ಸಮೀಕರಣವನ್ನು ಹೇಗೆ ಪರಿಹರಿಸುವುದು ಎಂದು ನೋಡೋಣ ಆದ್ದರಿಂದ ಮೊದಲು psi x ನ ನಡವಳಿಕೆಯನ್ನು ಬಹಳ ದೊಡ್ಡ ಮೌಲ್ಯಕ್ಕೆ ಪ್ಲಸ್ ಅಥವಾ ಮೈನಸ್ ಇನ್ಫಿನಿಟಿಗೆ ವಿಸ್ತರಿಸಿ ನೋಡೋಣ ನಾನು 22md2dx2 12m2x2x ಹೊಂದಲಿದ್ದೇನೆ x ಪ್ಲಸ್ ಅಥವಾ ಮೈನಸ್ ಇನ್ಫಿನಿಟಿಗೆ ಹೋದಂತೆ m2x2 ಎಂಬ ಪದವು ಬಹಳ ದೊಡ್ಡದಾಗುತ್ತಾ ಹೋಗುತ್ತದೆ ಮತ್ತು d2dx2 ಕೂಡ ಬಹಳ ದೊಡ್ಡದಾಗುತ್ತದೆ ಆದ್ದರಿಂದ E ಅತ್ಯಲ್ಪವಾಗಲಿದೆ ಆದ್ದರಿಂದ ನಾನು ಇದನ್ನು ಸರಿಸುಮಾರು 0 ಎಂದು ಬರೆಯಬಲ್ಲೆ ಅದು ನನಗೆ ಲಕ್ಷಣರಹಿತ ಪರಿಹಾರಗಳನ್ನು ನೀಡುತ್ತದೆ x ಪ್ಲಸ್ ಅಥವಾ ಮೈನಸ್ ಇನ್ಫಿನಿಟಿಗೆ ಹೋದಾಗ ಅದು ನಿಜವಾದ ಪರಿಹಾರವಲ್ಲ ಈಗ ಇದನ್ನು ಪರಿಹರಿಸೋಣ ಆದ್ದರಿಂದ x ಅನ್ನು ಪ್ಲಸ್ ಅಥವಾ ಮೈನಸ್ ಇನ್ಫಿನಿಟಿಗೆ ಕೊಂಡೊಯ್ದಾಗ 22md2dx2 12m2x2x0ಪಡೆಯುತ್ತೇನೆ ಅಥವಾ ನಾನು ಇದನ್ನುd2dx2 m22x2x0 ಎಂದು ಬರೆಯಬಹುದು ಈ ಮಿತಿಯಲ್ಲಿರುವ ಪರಿಹಾರದ ಬಗ್ಗೆ ಮಾತ್ರ ನಾವು ಆಸಕ್ತಿ ಹೊಂದಿದ್ದೇವೆ ನಾನು x2 ಗಿಂತ ಚಿಕ್ಕದಾದ ಎಲ್ಲಾ ಪದಗಳನ್ನು ನಿರ್ಲಕ್ಷಿಸಲಿದ್ದೇನೆ ಆದ್ದರಿಂದ ನಾನು ಆ ಮಿತಿಯಲ್ಲಿ x ಅನ್ನು ಕೆಲವು ಸ್ಥಿರ e mω2ℏx2 ಆಗಿ ಬರೆಯಬಹುದು ಆದ್ದರಿಂದ ನಾನು dψdx ಅನ್ನು ತೆಗೆದುಕೊಂಡರೆ ಇದು A mωxe mω2ℏx2 ಗೆ ಸಮನಾಗಿರುತ್ತದೆ ಮತ್ತು ನಾನು ಈಗ ಎರಡನೇ ಡಿರೈವೆಟಿವ್ d2dx2 ಅನ್ನು ತೆಗೆದುಕೊಂಡರೆAmω2x2e mω2ℏx2 Amωe mω2ℏx2 ಎಂದು ದೊರೆಯುತ್ತದೆ ಅದಕ್ಕಾಗಿಯೇ ಈ ಡಿಫರೆನ್ಸಿಯೆಶನ್ ಮಾಡುವ ಮೂಲಕ ನೀವು ಇದನ್ನು ಸುಲಭವಾಗಿ ಪರಿಶೀಲಿಸಬಹುದು ಮತ್ತು ಇದು ಇನ್ಫಿನಿಟಿಗೆ ವಿಸ್ತರಿಸುವ ಮಿತಿಯಲ್ಲಿಯೇ ಇದೆ ನಾನು Amω2x2e mω2ℏx2 ಎಂದು ಬರೆಯಬಹುದು ಮತ್ತು ನೀವು ಸಮೀಕರಣದಲ್ಲಿನ ಇತರ ಪದ ರದ್ದುಗೊಳ್ಳುವುದನ್ನು ನೋಡಬಹುದು ಅದು ಸಮೀಕರಣವನ್ನು ಪೂರೈಸುತ್ತದೆ ಆದ್ದರಿಂದ ಇದು ಸ್ವತಃ ಪರಿಹಾರವಾಗಬಹುದು ಆದರೆ ಇದೀಗ ನಾವು ಕಂಡುಕೊಂಡದ್ದು ಏನೆಂದರೆ x ಪ್ಲಸ್ ಅಥವಾ ಮೈನಸ್ ಇನ್ಫಿನಿಟಿಗೆ ಹೋದಂತೆ ψ Ae mω2ℏx2 ಆಗಿರುತ್ತದೆ ಈಗ ನಾವು ಇದನ್ನು ಮೂಲ ಸಮೀಕರಣಅಂದರೆ ನಿಜವಾದ ಶ್ರೋಡಿಂಗರ್ ಸಮೀಕರಣದಲ್ಲಿ ಹಾಕೋಣ ಮತ್ತು ಉತ್ತರ ಏನೆಂದು ನೋಡೋಣ ಅದು 22m ನಾನು ಅನ್ನು d2dx2 12m2x2ಎಂದು ಬರೆಯುತ್ತೇನೆ ಇಲ್ಲಿ d2dx2 ಮತ್ತು ಇದು 22mಗೆ ಸಮ ಮತ್ತು ಇದು ಸ್ಥಿರ Amω2x2x Amωx12m2x2Aψ ಗೆ ಸಮನಾಗಿರುವುದನ್ನು ನಾವು ಕಂಡುಕೊಂಡಿದ್ದೇವೆ ವಾಸ್ತವವಾಗಿ ಕೆಲವು ಬರವಣಿಗೆಯ ಭಾಗದಲ್ಲಿ ಈ A ಕೂಡ ಇರಬಾರದು ಆದ್ದರಿಂದ ನಾನು ಇದನ್ನು ತೆಗೆಯುತ್ತೇನೆ ಆದ್ದರಿಂದ ನಾನು xಅದನ್ನುAe mω2ℏx2ಎಂದು ಬರೆಯುತ್ತೇನೆ ಮತ್ತು ನಾನು 12m2x2xℏω2x12m2x2 ಪಡೆಯುತ್ತೇನೆಈ ಎರಡು ಪದಗಳನ್ನು ರದ್ದುಗೊಳಿಸಿದೆ ℏω2x ಅನ್ನು ನಾನು ಪಡೆಯುತ್ತೇನೆ ಆದ್ದರಿಂದ ನೀವು ಗಮನಿಸಬಹುದು ಈ ವೇವ್ ಫಂಕ್ಷನ್ xAe mω2ℏx2 x ಪ್ಲಸ್ ಅಥವಾ ಮೈನಸ್ ಇನ್ಫಿನಿಟಿಗೆ ಹೋದಂತೆ 0 ಗೆ ಹೋಗುತ್ತದೆ ಎಂಬ ಸಮೀಕರಣವನ್ನು ಪೂರೈಸುತ್ತದೆ ಮತ್ತು ನಾನು ಇದನ್ನು ಈ ಸಮೀಕರಣದಲ್ಲಿ ಇರಿಸಿದಾಗ ನಿಮಗೆ ಸ್ಥಿರ ಸಮಯ xವನ್ನು ನೀಡುತ್ತದೆ ಆದ್ದರಿಂದ ನಾನು ನಿಮಗೆ ತೋರಿಸಿದ ಸಂಗತಿಯೆಂದರೆ d2dx2 12m2x2xEψx ಸರಳ ಹಾರ್ಮೋನಿಕ್ ಆಂದೋಲಕ ಪೊಟೆನ್ಶಿಯಲ್ ಇರುವ ಕಣಕ್ಕೆ ಶ್ರೋಡಿಂಗರ್ನ ಸಮೀಕರಣವನ್ನು ಬಳಸುವುದು ನಾನು x ತೆಗೆದುಕೊಂಡು ಅದನ್ನು Ae mω2ℏx2ಎಂದು ಸಮೀಕರಣದಲ್ಲಿ ಬದಲಿಸಿದರೆ ಎಡಬಾಗ ನನಗೆ ℏω2Ae mω2ℏx2 ಅನ್ನು ನೀಡುತ್ತದೆ ಇದರರ್ಥ x ಇದು ಸ್ವತಃ Ae mω2ℏx2ಗೆ ಸಮನಾಗಿರುತ್ತದೆ ಮತ್ತು ಇದು ಐಗನ್ ಫಂಕ್ಷನ್ ಆಗಿದೆ ಏಕೆಂದರೆ ಅದು ಬೌಂಡರಿ ಕಂಡೀಶನ್ಅನ್ನು ಪೂರೈಸುತ್ತದೆ ಐಗನ್ ವ್ಯಾಲ್ಯೂ En ℏω2ಗೆ ಸಮನಾಗಿರುತ್ತದೆ ಹೈಸೆನ್ಬರ್ಗ್ ನ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಸೂತ್ರೀಕರಣದಲ್ಲಿ ಅತ್ಯಂತ ಕಡಿಮೆ ಶಕ್ತಿ ℏω2 ಆಗಿತ್ತು ಎಂಬುದನ್ನು ನೆನಪಿಸಿಕೊಳ್ಳಿ ಆದ್ದರಿಂದ ಇದು ಕಡಿಮೆ ಶಕ್ತಿಯ ಐಗನ್ ಸ್ಟೇಟ್ಕಡಿಮೆ ಶಕ್ತಿ ಐಗನ್ ಫಂಕ್ಷನ್ ಅನ್ನು ಪ್ರತಿನಿಧಿಸುತ್ತದೆ ಮತ್ತು ನೀವು ಅದನ್ನು ಪ್ಲಾಟ್ ಮಾಡಲು ಬಯಸಿದರೆ ಈ ಫಂಕ್ಷನ್ ಹೇಗೆ ಕಾಣುತ್ತದೆ ಅದು ಮಧ್ಯದಲ್ಲಿ ಗರಿಷ್ಠವಾಗಿರುತ್ತದೆ ಮತ್ತು ನಂತರe x2 ಆಗಿ ಇಳಿಕೆಯಾಗುತ್ತದೆ ಆದ್ದರಿಂದx x ಗೆ ವಿರುದ್ಧವಾಗಿ ನಾನು ಪ್ಲಾಟ್ ರೂಪಿಸಿದರೆ ಅದು ಕನಿಷ್ಟ ಸಂಖ್ಯೆ ಅಥವಾ ಅತಿದೊಡ್ಡ ಸಂಭವನೀಯ ವೇವ್ ಲೆಂತ್ ಎಂದು ನೀವು ನೋಡಬಹುದು ಇದು ನಿಜವಾಗಿಯೂ ಅತ್ಯಂತ ಕಡಿಮೆ ಶಕ್ತಿಯ ವ್ಯವಸ್ಥೆಯಾಗಿದೆ ಅಂದರೆ ನಾನು ಇತರ ಐಗನ್ ಸ್ಟೇಟ್ಗಳ ಬಗ್ಗೆ ಗುಣಾತ್ಮಕ ರೀತಿಯಲ್ಲಿ ಏನು ತಿಳಿದಿದ್ದೇನೆ ಎಂದು ಹೇಳುತ್ತಿದ್ದೇನೆ ಈಗ ನಾವು x ಅನ್ನು fe mω2ℏx2ನ ಮೊತ್ತ ಎಂದು ಬರೆಯುವ ಮೂಲಕವೂ ಪ್ರತಿನಿಧಿಸಬಹುದು ಅಲ್ಲಿ f emω2ℏx2ಗಿಂತ ವೇಗವಾಗಿ ಹೆಚ್ಚಾಗಬಾರದು x ±∞ ಗೆ ಹೋದಂತೆ ಅದು ವೇಗವಾಗಿ ಹೆಚ್ಚಾದರೆ ವೇವ್ ಫಂಕ್ಷನ್ 0 ಗೆ ಹೋಗುವುದಿಲ್ಲ ಆದ್ದರಿಂದ f ವೇಗವಾಗಿ ಹೆಚ್ಚಾಗಬಾರದು ವಾಸ್ತವವಾಗಿ ನಾನು f ಅನ್ನು ಸೀಮಿತ ಬಹುಪದವಾಗಿ ಮತ್ತು ಕೆಲವು ಸ್ಥಿರ Cn xnಎಂದು ಬರೆದಾಗ ಏನಾಗುತ್ತದೆ ಎಂದು ನೋಡಿ ಈಗ ನಾವು ಮೊದಲು f x ಅನ್ನು ಪ್ರಯತ್ನಿಸೋಣ ಆದ್ದರಿಂದ ಇದರ ಅನುಗುಣವಾದ ψ ಸ್ಥಿರAxe mω2ℏx2 ಆಗುತ್ತದೆ ಅಂತೆಯೇ ψ ಇದು dψdx Ae mω2ℏx2 Amωx2e mω2ℏx2ಗೆ ಸಮಾನವಾಗಿರುತ್ತದೆ ಅದರ ಎರಡನೇ ಡಿರೈವೆಟಿವ್ಅನ್ನು ತೆಗೆದುಕೊಳ್ಳೋಣ ಆದ್ದರಿಂದ d2dx2 ಇದುψ ಮತ್ತು ಇದು Amωxe mω2ℏx2 ಗೆ ಸಮನಾಗಿರುತ್ತದೆ ನಾನು ಎರಡನೆಯ ಪದವನ್ನು ಸಹ ಡಿಫರೆನ್ಸಿಯೆಟ್ ಮಾಡುತ್ತೇನೆ ಅದು ನನಗೆ x ಪದವನ್ನು ನೀಡುತ್ತದೆ ಆದ್ದರಿಂದ ಇದು ನಿಜವಾಗಿ 3Amωx ಎಂದು ಆಗಲಿದೆ ಮತ್ತು ಮುಂದಿನ ಪದವು ನನಗೆ ಮೈನಸ್ ಮೈನಸ್minus ಪ್ಲಸ್ Amω2x3e mω2ℏx2ಅನ್ನು ನೀಡುತ್ತದೆ ನಾನು ಶ್ರೋಡಿಂಗರ್ ಸಮೀಕರಣದಲ್ಲಿ ಈ ಎಲ್ಲವನ್ನು ಬದಲಿಸಿದಾಗ ನಾನು ಪಡೆಯಲಿರುವ ಸಮೀಕರಣವು ಈ ಕೆಳಗಿನಂತಿರುತ್ತದೆ ಶ್ರೋಡಿಂಗರ್ ಸಮೀಕರಣವು 22m12m2x2Eψ ಆಗಿದೆ ಮತ್ತು ನಾನು ಇದನ್ನು ಬದಲಿಸಲಿದ್ದೇನೆ ಆದ್ದರಿಂದ ನಾನು 22m ಪಡೆಯುತ್ತೇನೆ ಒಳಗೆ ನಾನು ಮೈನಸ್ ಪಡೆಯಲಿದ್ದೇನೆ 3Amωxe mω2ℏx2Amω2x3e mω2ℏx212m2x2Ae mω2ℏx2 ನೀವು ಅದನ್ನು ಎಚ್ಚರಿಕೆಯಿಂದ ನೋಡಿದರೆಈ ಪದವು ಈ ಪದದೊಂದಿಗೆ ರದ್ದುಗೊಳ್ಳುತ್ತದೆ ಎಂಬುದನ್ನು ಗಮನಿಸುತ್ತಿರಿ ನೀವು 22mm ರಿಂದ ಗುಣಿಸಿದಾಗ ನೀವು ಪಡೆಯುವುದು ಪ್ಲಸ್ 3ℏω2Axe mω2ℏx2ಗೆ ಸಮಾನವಾಗಿರುತ್ತದೆ ಮತ್ತು ಅದು 33ℏω2ಆಗಿದೆ ಆದ್ದರಿಂದ ಸ್ಥಿರ ಗುಣಿಸು ವೇವ್ ಫಂಕ್ಷನ್ನ ಗುಣಾಂಶ ವನ್ನು ಕಂಡುಕೊಳ್ಳಿ ಮತ್ತು ಇದು ಕೂಡ ಐಗನ್ ವ್ಯಾಲ್ಯೂ ಆಗಿದೆ ಮತ್ತು ಇದು ಅನುಗುಣವಾದ ವೇವ್ ಫಂಕ್ಷನ್ ಅದು ಹೀಗೆ ಕಾಣುತ್ತದೆ ಆದ್ದರಿಂದ ನಾನು ಈ ಪೊಟೆನ್ಶಿಯಲ್ಅನ್ನು ನೋಡಿದರೆ ಈ ಹೊಸ ವೇವ್ ಫಂಕ್ಷನ್ ಮೂಲದಲ್ಲಿ 0 ಆಗಿರುತ್ತದೆ ಮತ್ತು ಮೇಲಕ್ಕೆ ಹೋಗಿ ಮತ್ತೆ ಇನ್ನೊಂದು ಬದಿಯಲ್ಲಿ ಇಳಿಯುತ್ತದೆ ಮತ್ತು ಅದು ಈ ರೀತಿ ಹೋಗುತ್ತದೆ ಇದು xe mω2ℏx2 ಮತ್ತು ಇದನ್ನು ಗ್ರೌಂಡ್ ಸ್ಟೇಟ್ ನ ವೇವ್ ಫಂಕ್ಷನ್ ಗೆ ಹೋಲಿಕೆ ಮಾಡಿದರೆ ಇದರ ತಿರುವು ಹೆಚ್ಚು ದೊಡ್ಡದಾಗಿದೆ ಎಂದು ನೀವು ನೋಡಬಹುದು ಇದರ ಸಣ್ಣದಾಗಿದೆ ಆದ್ದರಿಂದ ಅದರ ಚಲನ ಶಕ್ತಿ ಹೆಚ್ಚು ಇದು ವಾಸ್ತವವಾಗಿ ಹೆಚ್ಚಿನ ಶಕ್ತಿಯಾಗಿದೆ ನೀವು ಹೆಚ್ಚು ಹೆಚ್ಚಿನ ಶಕ್ತಿಗಳಿಗೆ ಹೋಗುವಾಗ ಇವುಗಳು ವೇವ್ ಫಂಕ್ಷನ್ ಆಗಲಿವೆ ಎಂದು ನೀವು ತೋರಿಸಬಹುದು ಆದ್ದರಿಂದ ನಾನು ψ fxe mω2ℏx2 ಎಂದು ಬರೆಯಬಹುದು ಮತ್ತು f ಗಾಗಿ ಒಂದು ಸಮೀಕರಣವನ್ನು ಪಡೆದುಕೊಳ್ಳುತ್ತೇನೆ ಇದನ್ನು ನಾನು ಅಸೈನ್ ಮೆಂಟ್ನಲ್ಲಿ ನೀಡುತ್ತೇನೆ ತದನಂತರ fಅನ್ನು Cnxn ಎಂದು ಬರೆಯಿರಿ ಮತ್ತು 2 ಬದಿಗಳಲ್ಲಿ ಕಂಡೀಶನ್ ಗಳನ್ನು ಹೊಂದಿಸುವ ಮೂಲಕ Cns ಗಾಗಿ ಪರಿಹರಿಸಿ ಮತ್ತು ನೀವು ಅದನ್ನು ಮಾಡಿದಾಗ ನೀವು fs ಸಮ ಅಥವಾ ಬೆಸವಾಗಿ ಹೊರಬರುತ್ತದೆ ಎಂದು ಕಂಡುಕೊಳ್ಳುವಿರಿ ಆದ್ದರಿಂದ ನೀವು fn ಗಾಗಿ ಒಂದು ಸಮೀಕರಣವನ್ನು ಪಡೆದುಕೊಂಡಿದ್ದೀರಿ ಮತ್ತು fs ಸಮ ಅಥವಾ ಬೆಸ ಫಂಕ್ಷನ್ ಗಳಾಗಿವೆ ಎಂದು ಕಂಡುಕೊಂಡೆವು ಮತ್ತು ಶಕ್ತಿ n12ℏω ಎಂದು ದೊರೆಯಿತು ಮತ್ತು ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಹೈಸೆನ್ಬರ್ಗ್ ಸೂತ್ರೀಕರಣದಲ್ಲಿ ನಾವು ಕಂಡುಕೊಂಡಂತೆಯೇ ಇದೆ ಆದ್ದರಿಂದ ಇದು ಈಗಾಗಲೇ ತಿಳಿದಿರುವ ಫಲಿತಾಂಶ E ℏω ಅನ್ನು ವೇವ್ ಸಮೀಕರಣವು ನನಗೆ ನೀಡಿದ ಮತ್ತೊಂದು ಉದಾಹರಣೆಯಾಗಿದೆ ಆದರೆ ಬರುವ ಉತ್ತರ ವಿಭಿನ್ನ ವಿಧಾನದ ಮೂಲಕ ದೊರೆತಿದೆಅದು ಸೂಕ್ತವಾದ ಬೌಂಡರಿ ಕಂಡೀಶನ್ಗಳೊಂದಿಗೆ ವೇವ್ ಸಮೀಕರಣವನ್ನು ಪರಿಹರಿಸುವ ಮೂಲಕ 2 ವಿಧಾನಗಳು ಸಮಾನವಾಗಿರುತ್ತದೆ ಹೈಸೆನ್ಬರ್ಗ್ ನ ಸೂತ್ರೀಕರಣವು ಶ್ರೋಡಿಂಗರ್ನ ಸೂತ್ರೀಕರಣದಂತೆಯೇ ಆಗಿದೆ ಕೇವಲ 2 ವಿಭಿನ್ನ ವಿಧಾನಗಳನ್ನು ಉಪಯೋಗಿಸುತ್ತೇವೆ ಇದನ್ನು ಮುಂದಿನ ವಾರದಲ್ಲಿ ಅನ್ವೇಷಿಸುವ ಇದೀಗ ನಾವು ಶ್ರೋಡಿಂಗರ್ ಸಮೀಕರಣ ಎಂದು ಕರೆಯಲ್ಪಡುವ ಒಂದು ಮೂಲಭೂತ ಸಮೀಕರಣವನ್ನು ಕಂಡುಕೊಂಡಿದ್ದೇವೆ ಅದು ನಾವು ಪರಿಹರಿಸಿದ ಪ್ರಕರಣಗಳಲ್ಲಿ ಇತರ ಸಿದ್ಧಾಂತದಂತೆಯೇ ಉತ್ತರಗಳನ್ನು ನೀಡುತ್ತದೆ ಆದ್ದರಿಂದ ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಮೂಲಭೂತ ಸಮೀಕರಣವಾಗಿದೆ